ಎಲ್ಲರಿಗೂ ನಮಸ್ಕಾರ ನಾವು ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ನಮ್ಮ ಪ್ರಸ್ತುತಿಗಳನ್ನು ಮುಂದುವರಿಸುತ್ತೇವೆ ಆದ್ದರಿಂದ ಇಂದು ನಾವು ಆರೋಗ್ಯ ಸೇವೆಗಳ ಅಡಿಯಲ್ಲಿ ಆರೋಗ್ಯ ಸೇವೆಗಳು ಮತ್ತು ಇತರ ವೃತ್ತಿಪರ ಸೇವೆಗಳನ್ನು ನೋಡುತ್ತೇವೆ ನಮ್ಮಲ್ಲಿ ಆಸ್ಪತ್ರೆ ಸೇವೆಗಳ ಮಾರ್ಕೆಟಿಂಗ್ ಇದೆ ಆದ್ದರಿಂದ ಆರೋಗ್ಯ ಉದ್ಯಮವು ಮಾನವನ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ತೀವ್ರ ಸ್ವರೂಪ ಸೇವೇಯಾಗಿದೆ ಆಸ್ಪತ್ರೆ ಉದ್ಯಮವು ಸಾಮಾಜಿಕ ಮಾರ್ಕೆಟಿಂಗ್ಗೆ ಸಂಬಂಧಿಸಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲದೆ ಈ ಉದ್ಯಮದಲ್ಲಿ ಅನೇಕ ಖಾಸಗಿ ಆಟಗಾರರಿದ್ದಾರೆ ಇದು ಸಮಾಲೋಚನೆ ಔಷಧಿ ಮತ್ತು ಆರೋಗ್ಯ ಸಾಧನಗಳನ್ನು ಒಳಗೊಂಡಿದೆ ಸೇವೆಯ ತ್ರಿಕೊನವು ಇಲ್ಲಿದೆ ಕಂಪನಿಯಿಂದ ಚಾಲನೆಯಲ್ಲಿರುವ ಆಸ್ಪತ್ರೆ ವೈದ್ಯರು ನೀಡುವ ಆರೋಗ್ಯ ಸೇವೆಗಳು ಮತ್ತು ರೋಗಿಯು ಆರೋಗ್ಯ ಸೇವೆಗಳ ಗ್ರಾಹಕ ಆದ್ದರಿಂದ ಆಸ್ಪತ್ರೆ ಸೇವಾ ಮಾರ್ಕೆಟಿಂಗ್ನ 7 ಪಿ ಗಳು ಇಲ್ಲಿ ಉತ್ಪನ್ನವು ಈ ಉದ್ಯಮದಲ್ಲಿ ಪ್ರಮುಖ ಉತ್ಪನ್ನವಾದ ಸಮಾಲೋಚನೆಯಾಗಿದೆ ಸಮಾಲೋಚನೆಯ ಜೊತೆಗೆ ಈ ರೋಗನಿರ್ಣಯವಿದೆ ಚಿಕಿತ್ಸೆ ಅಪಘಾತ ಆಂಬ್ಯುಲೆನ್ಸ್ ತುರ್ತು ಸೇವೆ ಮತ್ತು ಔಷಧಾಲಯವನ್ನು ಸಹ ಆಸ್ಪತ್ರೆಯಿಂದ ನೀಡಲಾಗುತ್ತದೆ ಬೆಲೆ ನಿರ್ದಿಷ್ಟ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಬೆಲೆ ನಿರ್ಣಾಯಕ ಅಂಶವಾಗಿದೆ ಆಸ್ಪತ್ರೆಯಲ್ಲಿ ವಿವಿಧ ವರ್ಗಕ್ಕೆ ವಿಭಿನ್ನ ಬೆಲೆಗಳಿವೆ ಉದಾಹರಣೆಗೆ ಸೂಪರ್ ಡಿಲಕ್ಸ್ ವರ್ಗವಿದೆ ಇದರಿಂದಾಗಿ ಹವಾನಿಯಂತ್ರಿತ ಕ್ಯಾಬಿನ್ನ ಬೆಲೆ ಮತ್ತು ಟಿವಿ ಫ್ರಿಡ್ಜ್ ಫೋನ್ ಟೀ ಲಗತ್ತಿಸಲಾದ ಸ್ನಾನಗೃಹದೊಂದಿಗೆ ಒಬ್ಬರಿಗೆ ಮೀಸಲಿಡಲಾದ ಕೋಣೆ ಸಿಂಗಲ್ ಆಕ್ಯುಪೆನ್ಸೀ ಅದೆಲ್ಲವೂ ಹೆಚ್ಚಿನ ವೆಚ್ಚಕ್ಕೆ ಹೋಗುತ್ತದೆ ಮತ್ತು ಈ ಖಾಸಗಿ ವರ್ಗವಿದೆ ಅದು ಅವಳಿ ಹಂಚಿಕೆ ಮತ್ತು ಸೂಪರ್ ಡಿಲಕ್ಸ್ ವರ್ಗದಂತೆಯೇ ಇತರ ಸೌಲಭ್ಯವಿದೆ ತದನಂತರ ಕ್ಯೂಬಿಕಲ್ ವರ್ಗವಿದೆ ಅದು ದೊಡ್ಡ ಕೋಣೆಯಲ್ಲಿ ವಿಭಜಿತ ಹಾಸಿಗೆಯಾಗಿದೆ ಮತ್ತು ಯಾವುದೇ ವಿಭಾಗವಿಲ್ಲದೆ ಅನೇಕ ಹಾಸಿಗೆಗಳನ್ನು ಹೊಂದಿರುವ ಸಾಮಾನ್ಯ ವರ್ಗ ಯಾವುದೇ ಹವಾ ನಿಯಂತ್ರಿತವಿಲ್ಲಾ ಮತ್ತು ಕನಿಷ್ಠ ವೆಚ್ಚವಿದೆ ರೋಗಿಯನ್ನು ಇರಿಸಬೇಕಾದ ರೀತಿಯನ್ನು ಅನೇಕ ಬಾರಿ ಹೆಚ್ಚಾಗಿ ವೈದ್ಯರು ನಿರ್ಧರಿಸುತ್ತಾರೆ ಇದನ್ನು ಉಲ್ಲೇಖಿಸುವುದು ಈಗ ಮುಖ್ಯವಾಗಿದೆ ಉದಾಹರಣೆಗೆ ರೋಗಿಗೆ ಮಾತನಾಡಲು ಸಾಧ್ಯವಾಗದಿದ್ದರೆ ಮತ್ತು ಹಾಸಿಗೆಯ ಮೇಲೆ ಚಲಿಸಲು ಸಾಧ್ಯವಾಗದಿದ್ದರೆ ಮತ್ತು ಅವನನ್ನು ಅವಳಿ ಹಂಚಿಕೆಯಲ್ಲಿ ಇಡುವುದು ಉತ್ತಮ ಇದರಿಂದಾಗಿ ಯಾರಾದರೂ ಅಗತ್ಯವಿದ್ದರೆ ಅಲಾರಂ ಅನ್ನು ಹೆಚ್ಚಿಸಬಹುದು ಮತ್ತೊಂದೆಡೆ ಸೂಪರ್ ಡಿಲಕ್ಸ್ ವರ್ಗವು ತುಂಬಾ ದುಬಾರಿಯಾಗಿದೆ ಮತ್ತು ಆದರೆ ರೋಗಿಯ ಸಂಬಂಧಿಕರು ಅಥವಾ ಸ್ನೇಹಿತರನ್ನು ಆ ಕ್ಯಾಬಿನ್ನಲ್ಲಿಯೇ ಇಟ್ಟುಕೊಳ್ಳುವ ಅವಕಾಶವನ್ನು ಇದು ಹೊಂದಿದೆ ಆದ್ದರಿಂದ ಆಸ್ಪತ್ರೆಯಲ್ಲಿ ರೋಗಿಯು ಆನಂದಿಸಲು ಹೋಗುವ ಸೌಲಭ್ಯದ ಬೆಲೆಗಳಲ್ಲಿನ ಕೆಲವು ಸಮಸ್ಯೆಗಳು ಇವು ಮಾರುಕಟ್ಟೆ ಮಿಶ್ರಣದಲ್ಲಿ ಸ್ಥಳ ಆಸ್ಪತ್ರೆ ಸೇವೆಗಳ ವಿತರಣೆ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಆಸ್ಪತ್ರೆಯ ಸ್ಥಳ ಮತ್ತು ಆಸ್ಪತ್ರೆಯ ಸಂಪರ್ಕವು ಪ್ರಮುಖ ಅಂಶಗಳಾಗಿವೆ ಆಸ್ಪತ್ರೆಗಳು ಅನಾನುಕೂಲತೆ ಮತ್ತು ವಾತಾವರಣದ ಮಾಲಿನ್ಯವನ್ನು ತಪ್ಪಿಸಬೇಕು ಸಾಕಷ್ಟು ಮತ್ತು ವೇಗದ ಸಾರಿಗೆ ಮತ್ತು ಸಂವಹನ ಸೌಲಭ್ಯವೂ ಅಗತ್ಯ ಪ್ರಚಾರ ಆಸ್ಪತ್ರೆ ಮಾರ್ಕೆಟಿಂಗ್ನಲ್ಲಿ ಎರಡು ರೀತಿಯ ಪ್ರಚಾರ ತಂತ್ರವನ್ನು ಬಳಸಲಾಗುತ್ತದೆ ಒಂದು ವೈಯಕ್ತಿಕ ಪ್ರಚಾರ ಮತ್ತು ಇನ್ನೊಂದು ನಿರಾಕಾರ ವ್ಯಕ್ತಿ ಸಂಭಂಧವಲ್ಲದ ಪ್ರಚಾರ ಆದ್ದರಿಂದ ವೈಯಕ್ತಿಕ ಪ್ರಚಾರ ಬಾಯಿ ಮಾತು ಮತ್ತು ಸಾರ್ವಜನಿಕ ಸಂಬಂಧವನ್ನು ಹೊಂದಿದೆ ನಿರಾಕಾರ ಪ್ರಚಾರವು ಪತ್ರಿಕಾ ಪ್ರಕಟಣೆ ಜಾಹೀರಾತು ಹೋರ್ಡಿಂಗ್ ವಾಲ್ ಪೇಂಟಿಂಗ್ ಮತ್ತು ಇಂಟರ್ನೆಟ್ ಅನ್ನು ಒಳಗೊಂಡಿದೆ ನಂತರ ನಾವು 6 ನೇ ಪಿ ಗೆ ಬರುತ್ತೇವೆ ಅದು ಜನರು ಆದ್ದರಿಂದ ಈ ಜನರು ವೈದ್ಯರು ದಾದಿಯರು ಪೋಷಕ ಸಿಬ್ಬಂದಿ ವ್ಯವಸ್ಥಾಪಕರು ಸ್ವಾಗತಕಾರರು ಮತ್ತು ಔಷಧಾಲಯ ಸಿಬ್ಬಂದಿಗಳನ್ನು ಒಳಗೊಂಡಿರುತ್ತಾರೆ ತಮ್ಮ ಕರ್ತವ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವಿಶೇಷ ಜ್ಞಾನದ ಅಗತ್ಯವಿದೆ ಆದ್ದರಿಂದ ಅವರೆಲ್ಲರಿಗೂ ವಿಶೇಷ ಜ್ಞಾನದ ಅಗತ್ಯವಿರುತ್ತದೆ ಮತ್ತು ಭೌತಿಕ ಸಾಕ್ಷ್ಯಗಳು ಈ ಉದ್ಯಮದಲ್ಲಿ ಭೌತಿಕ ಸಾಕ್ಷ್ಯಗಳು ಕಟ್ಟಡಗಳು ರೋಗಶಾಸ್ತ್ರ ಪ್ರಯೋಗಾಲಯಗಳು ಔಷಧಾಲಯ ಕೇಂದ್ರ ಲೋಗೊ ಲಿಫ್ಟ್ಗಳು ಡ್ರೆಸ್ ಕೋಡ್ ಇತ್ಯಾದಿಗಳ ರೂಪದಲ್ಲಿರಬಹುದು ಆದ್ದರಿಂದ ಸರ್ಕಾರಿ ಆಸ್ಪತ್ರೆಯ ಸಂದರ್ಭದಲ್ಲಿ ಸೇವೆಯನ್ನು ಬಹುತೇಕ ಉಚಿತವಾಗಿ ಒದಗಿಸುವುದರಿಂದ ಭೌತಿಕ ಸಾಕ್ಷ್ಯಗಳನ್ನು ಹೆಚ್ಚು ನೋಡಲಾಗುವುದಿಲ್ಲ ಅನೇಕ ಬಾರಿ ಕಟ್ಟಡಗಳನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುವುದಿಲ್ಲ ಪ್ಲಾಸ್ಟರ್ ಬೀಳುವುದು ಪೈಪ್ನಲ್ಲಿ ನೀರು ಸೋರುವುದು ನಲ್ಲಿಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಇತ್ಯಾದಿ ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಅಂಶಗಳು ಬಹಳ ಮುಖ್ಯ ಮತ್ತು ಆಸ್ಪತ್ರೆಗಳ ಕಟ್ಟಡಗಳು ರೋಗ ಪತ್ತೆ ಪ್ರಯೋಗಾಲಯಗಳು ಫಾರ್ಮಸಿ ಕೇಂದ್ರಗಳನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇರಿಸಿಕೊಳ್ಳಬೇಕು ನಂತರ ಆಸ್ಪತ್ರೆ ಸೇವಾ ಮಾರ್ಕೆಟಿಂಗ್ನ 7ಪಿ ಗಳು ಬರುತ್ತದೆ ಪ್ರಕ್ರಿಯೆ ಇದೆ ಆಸ್ಪತ್ರೆಗಳಲ್ಲಿ ಎರಡು ರೀತಿಯ ಪ್ರಕ್ರಿಯೆಗಳಿವೆ ಒಂದು ಹೊರರೋಗಿಗಳಿಗೆ ಮತ್ತು ಇನ್ನೊಂದು ಒಳರೋಗಿಗಳಿಗೆ ಹೊರ ರೋಗಿಗೆ ಪ್ರಕ್ರಿಯೆಗಳು ವೈದ್ಯರನ್ನು ಭೇಟಿಯಾಗುತ್ತವೆ ರೋಗನಿರ್ಣಯ ಚಿಕಿತ್ಸೆ ಮತ್ತು ಔಷಧಿಗಳಿವೆ ಒಳರೋಗಿಗಳಿಗೆ ಸೇವೆಗಳು ಸಂಬಂಧಿತ ಆಗಮನ ನೋಂದಣಿ ರೋಗನಿರ್ಣಯ ಚಿಕಿತ್ಸೆ ಭವಿಷ್ಯದ ಕ್ರಮಕ್ಕೆ ಸಂಬಂಧಿಸಿದ ಸಲಹೆ ಮತ್ತು ವಿಸರ್ಜನೆ ಮತ್ತು ಪಾವತಿ ಆದ್ದರಿಂದ ಇವು ಒಳರೋಗಿಗಳ ಸೇವೆಗಳಾಗಿವೆ ಆಸ್ಪತ್ರೆಗಳ ಉದ್ಯಮವು ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಉದ್ಯಮವಾಗಿದೆ ಮತ್ತು ಈಗ ದೊಡ್ಡ ಬ್ರಾಂಡ್ಗಳು ಮಾರುಕಟ್ಟೆಯಲ್ಲಿ ಪ್ರವೇಶಿಸಿವೆ ಸೇವಾ ಮಿಶ್ರಣದಲ್ಲಿಸಿಬ್ಬಂದಿ ಜನರು ಪ್ರಮುಖ ಅಂಶವಾಗಿದ್ದಾರೆ ಏಕೆಂದರೆ ಇವರ ವಿಶೇಷ ಜ್ಞಾನವು ಮೂಲಭೂತ ಮತ್ತು ಪ್ರಮುಖ ಅವಶ್ಯಕತೆಗಳಾಗಿರುವುದರಿಂದ ರೋಗಿಗಳ ಉತ್ತಮ ಚಿಕಿತ್ಸೆಗಾಗಿ ಅತ್ಯವಶ್ಯಕ ಮುಂದೆ ನಾವು ಆರೋಗ್ಯ ಸೇವೆಗಳಿಗೆ ಹೋಗುತ್ತೇವೆ ಅದು ವೈದ್ಯಕೀಯ ಪ್ರತಿಲೇಖನ ಸೇವೆಗಳನ್ನು ಮಾರಾಟ ಮಾಡುತ್ತದೆ ವೈದ್ಯಕೀಯ ಪ್ರತಿಲೇಖನ ಸೇವೆಯು ಸಂಬಂಧಿತ ಆರೋಗ್ಯ ವೃತ್ತಿಯಾಗಿದೆ ಇದು ಆರೋಗ್ಯ ವೃತ್ತಿಪರರು ನಿರ್ದೇಶಿಸಿದಂತೆ ಧ್ವನಿ ರೆಕಾರ್ಡ್ ಮಾಡಿದ ವರದಿಯನ್ನು ಪಠ್ಯ ರೂಪಕ್ಕೆ ಪರಿವರ್ತಿಸುವ ಪ್ರಕ್ರಿಯೆ ಇದು ರೋಗಿಗಳ ಇತಿಹಾಸ ಲ್ಯಾಬ್ ವರದಿಗಳು ಎಕ್ಸರೆ ವರದಿಗಳು ಆಪರೇಟಿವ್ ವರದಿಗಳು ಇತ್ಯಾದಿಗಳನ್ನು ಒಳಗೊಂಡಿದೆ ಭವಿಷ್ಯದ ಪರಿಶೀಲನೆಗಾಗಿ ಇದು ವೈದ್ಯರಿಂದ ಬಳಕೆಯಾಗುತ್ತದೆ ಹೆಚ್ಚಿದ ಉತ್ಪಾದಕತೆ ದಸ್ತಾವೇಜಿನಲ್ಲಿ ನಿಖರತೆ ಸುಧಾರಿತ ಮರುಪಾವತಿ ಉತ್ತಮ ಸಂವಹನ ಮತ್ತು ಕಾನೂನು ದಾಖಲೆಗಳು ದಾಖಲೆಯನ್ನು ಇಟ್ಟುಕೊಳ್ಳುವುದರ ಪ್ರಯೋಜನಗಳಾಗಿವೆ ಆದ್ದರಿಂದ ಒಂದು ಆಸ್ಪತ್ರೆಯಲ್ಲಿ ಈ ಎಲ್ಲಾ ದಾಖಲೆಗಳನ್ನು ಇಡುವ ಪ್ರಮುಖ ಉಪಯುಕ್ತತೆ ಮತ್ತು ವೈದ್ಯರು ಅವರು ವರದಿ ಬರೆಯಲು ಸಾಕಷ್ಟು ಸಮಯ ತೆಗೆದು ಕೊಳ್ಳುತ್ತದೆ ಅವರು ಮೈಕ್ರೊಫೋನ್ನಲ್ಲಿ ಆ ಬಗ್ಗೆ ಮಾತನಾಡುತ್ತಾರೆ ಮತ್ತು ನಕಲು ಬಹುಶಃ ಮತ್ತೊಂದು ದೇಶದಲ್ಲಿ ಎಲ್ಲೋ ಆಗುತ್ತದೆ ಅವನು ಕೇಳುವ ಎಲ್ಲಾ ಮಾಹಿತಿಯನ್ನು ಲಿಖಿತ ದಾಖಲೆಯಲ್ಲಿ ನಕಲಿಸುತ್ತದೆ ಮತ್ತು ಇವುಗಳು ದಾಖಲೆಯನ್ನು ಇಟ್ಟುಕೊಳ್ಳುವುದರ ಪ್ರಯೋಜನಗಳಾಗಿವೆ ಆದ್ದರಿಂದ ಪ್ರಕ್ರಿಯೆ ವೈದ್ಯರು ರೋಗಿಗಳನ್ನು ಭೇಟಿ ಮಾಡುತ್ತಾರೆ ವೈದ್ಯರು ದೂರವಾಣಿ ಧ್ವನಿ ರೆಕಾರ್ಡ್ ಮತ್ತು ವೈದ್ಯಕೀಯ ಪ್ರತಿಲೇಖನಕಾರರಿಂದ ಡೌನ್ಲೋಡ್ ಮಾಡಿದ ಮಾಹಿತಿಯನ್ನು ನಿರ್ದೇಶಿಸುತ್ತಾರೆ ಪಠ್ಯ ಫೈಲ್ ನಕಲು ಮಾಡುತ್ತಾರೆ ಪ್ರತಿಲೇಖನದ ಪರಿಶೀಲನೆ ಮಾಡಲಾಗುತ್ತದೆ ಅಗತ್ಯ ಬದಲಾವಣೆಗಳನ್ನು ಮಾಡಲಾಗುತ್ತದೆ ಮತ್ತು ಅಂತಿಮ ವರದಿಗಳನ್ನು ಆಸ್ಪತ್ರೆಗೆ ಸಲ್ಲಿಸಲಾಗುತ್ತದೆ ಆದ್ದರಿಂದ ವೈದ್ಯಕೀಯ ಪ್ರತಿಲೇಖನ ಸೇವೆಗಳ 7 ಪಿ ಗಳು ಯಾವುವು ಆದ್ದರಿಂದ ಮೊದಲ ಪಿ ಉತ್ಪನ್ನವಾಗಿದೆ ವರದಿಗಳ ಉಪಯುಕ್ತತೆ ಮತ್ತು ಸುಲಭವಾಗಿ ಪ್ರವೇಶಿಸುವುದು ಪ್ರಮುಖ ಉತ್ಪನ್ನವಾಗಿದೆ ಫೈಲ್ ತಯಾರಿಕೆಯಲ್ಲಿ ನಿಖರತೆ ಮತ್ತು ಗುಣಮಟ್ಟದ ಭರವಸೆ ಅಗತ್ಯವಿದೆ ಸ್ಥಳ ಇದನ್ನು ಅಂತರ್ಜಾಲದಾದ್ಯಂತ ವಿತರಿಸಲಾಗುತ್ತದೆ ಪ್ರತಿಲೇಖನವನ್ನು ಸರ್ವರ್ನಲ್ಲಿ ವೈದ್ಯರು ವೀಕ್ಷಿಸಬಹುದು ಬೆಲೆ ಬೆಲೆ ಸೇವೆಯ ಕಾರ್ಯಕ್ಷಮತೆಯ ಗುಣಮಟ್ಟ ಮತ್ತು ತ್ವರಿತತೆಯನ್ನು ಅವಲಂಬಿಸಿರುತ್ತದೆ ಪ್ರತಿಲೇಖನ ಸಿಬ್ಬಂದಿಯ ಸಂಬಳ ಮತ್ತು ತಂತ್ರಜ್ಞಾನ ವೆಚ್ಚವು ಒಟ್ಟು ವೆಚ್ಚದ ಪ್ರಮುಖ ಅಂಶಗಳಾಗಿವೆ ಆಸ್ಪತ್ರೆ ಅದಕ್ಕಾಗಿ ಉದ್ಯೋಗಿಯನ್ನು ನೇಮಿಸಿಕೊಳ್ಳಬಹುದು ಅಥವಾ ಹೊರಗುತ್ತಿಗೆ ಆಯ್ಕೆ ಮಾಡಬಹುದು ಪ್ರಚಾರ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ಈ ಉದ್ಯಮದಲ್ಲಿ ನಿರ್ಣಾಯಕ ಪ್ರಚಾರ ತಂತ್ರವಾಗಿದೆ ವೈದ್ಯರು ಮತ್ತು ಆಸ್ಪತ್ರೆ ವ್ಯವಸ್ಥಾಪಕರಿಗೆ ಹೆಚ್ಚಾಗಿ ವೈಯಕ್ತಿಕ ಮಾರಾಟವು ಈ ರೀತಿಯ ವೈದ್ಯಕೀಯ ಪ್ರತಿಲೇಖನ ಸೇವೆಗಳನ್ನು ಉತ್ತೇಜಿಸುವ ಪ್ರಮುಖ ಮಾರ್ಗವಾಗಿದೆ ಜನರುಸಿಬ್ಬಂದಿ ಅಗತ್ಯವಿರುವ ಅರ್ಹ ತಜ್ಞ ಸಿಬ್ಬಂದಿ ಇರಬೇಕು ವಿವಿಧ ಭಾಷೆಗಳ ಉತ್ತಮ ಜ್ಞಾನ ಮತ್ತು ವೈದ್ಯಕೀಯ ಪರಿಭಾಷೆಯು ಪ್ರತಿಲೇಖನವನ್ನು ನಿರ್ವಹಿಸಲು ಅಗತ್ಯವಾದ ಮೂಲಭೂತ ಕೌಶಲ್ಯಗಳಾಗಿವೆ ಪ್ರಕ್ರಿಯೆ ವರದಿ ಬರೆಯುವಿಕೆ ಬಿಲ್ಲಿಂಗ್ ವಿಮೆ ಮತ್ತು ಹೆಚ್ಚಿನ ಉಲ್ಲೇಖಕ್ಕಾಗಿ ರೆಕಾರ್ಡ್ ಕೀಪಿಂಗ್ ಪ್ರಕ್ರಿಯೆಯ ಅಂಶಗಳಾಗಿವೆ ಭೌತಿಕ ಸಾಕ್ಷ್ಯಗಳು ಅಭಿವೃದ್ಧಿ ಹೊಂದಿದ ಮಾಹಿತಿ ತಂತ್ರಜ್ಞಾನ ಮೂಲಸೌಕರ್ಯ ಮತ್ತು ಪ್ರತಿ ಗ್ರಾಹಕರಿಗಾಗಿ ಕಸ್ಟಮೈಸ್ ಮಾಡಿದ ವರದಿ ಭೌತಿಕ ಸಾಕ್ಷ್ಯವಾಗಿದೆ ಆದ್ದರಿಂದ ಸಾರಾಂಶದಲ್ಲಿ ನಾವು ವೈದ್ಯಕೀಯ ಪ್ರತಿಲೇಖನವು ವೈದ್ಯಕೀಯ ತನಿಖಾ ವರದಿಯನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಹೇಳುವ ಒಂದು ದಾಖಲೆಯಾಗಿದೆ ಎಂದು ಹೇಳಬಹುದು ಭಾರತದಲ್ಲಿ ವೈದ್ಯಕೀಯ ಪ್ರತಿಲೇಖನಕ್ಕೆ ಅಪಾರ ಸಾಮರ್ಥ್ಯವಿದೆ ಆದರೆ ಇದನ್ನು ತಂತ್ರಜ್ಞಾನ ಆಧಾರಿತ ಸೇವೆಯೆಂದು ಪರಿಗಣಿಸಲಾಗಿರುವುದರಿಂದ ಇದು ಬಹಳ ಪ್ರಸಿದ್ಧವಾಗಿಲ್ಲ ತಾಂತ್ರಿಕ ಪ್ರಗತಿ ಮತ್ತು ವರದಿಗಳಲ್ಲಿನ ನಿಖರತೆಯು ಪ್ರಮುಖ ಯಶಸ್ಸಿನ ಅಂಶಗಳಾಗಿವೆ ಸೇವಾ ಮಿಶ್ರಣದಲ್ಲಿ ಜನರು ಅತ್ಯಂತ ನಿರ್ಣಾಯಕ ಅಂಶವಾಗಿದೆ ನಂತರ ನಾವು ವೃತ್ತಿಪರ ಸೇವೆಗಳಿಗೆ ಬರುತ್ತೇವೆ ಆದ್ದರಿಂದ ವಿವಿಧ ರೀತಿಯ ವೃತ್ತಿಪರ ಸೇವೆಗಳಿವೆ ನಾವು ಚರ್ಚಿಸಲಿರುವ ಮೊದಲ ವೃತ್ತಿಪರ ಸೇವೆ ಕನ್ಸಲ್ಟೆನ್ಸಿ ಸೇವೆಗಳ ಮಾರ್ಕೆಟಿಂಗ್ ಆದ್ದರಿಂದ ಕನ್ಸಲ್ಟೆನ್ಸಿಸಮಾಲೋಚನೆ ಎನ್ನುವುದು ವಿಶೇಷ ಜ್ಞಾನದ ಬಗ್ಗೆ ಪರಿಣಿತ ವೃತ್ತಿಪರರಿಂದ ಸಲಹೆ ನೀಡುವ ಕ್ರಿಯೆಯಾಗಿದೆ ಭಾರತದಲ್ಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಪ್ರಯತ್ನದಿಂದ ಕ್ಷೇತ್ರವಾಗಿ ಬೆಳೆಯುತ್ತಿದೆ ಭಾರತದಲ್ಲಿ ಹಲವು ಸಲಹಾ ಸಂಸ್ಥೆಗಳು ಇವೆ ಆದರೆ ಅವುಗಳಲ್ಲಿ ಹೆಚ್ಚಿನವು ತಾಂತ್ರಿಕ ಸಲಹಾ ಸಂಸ್ಥೆ ಆದ್ದರಿಂದ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿಯಸಮಾಲೋಚನೆ ಸಾಮರ್ಥ್ಯಗಳು ಮಾರುಕಟ್ಟೆ ಜ್ಞಾನದ ಅಗತ್ಯವಿದೆ ಪರಸ್ಪರ ಮತ್ತು ಸಂವಹನ ಕೌಶಲ್ಯಗಳು ಬೇಕಾಗುತ್ತವೆ ಸಲಹಾ ಸಾಮರ್ಥ್ಯದ ಅಗತ್ಯವಿದೆ ಬದಲಾಗುತ್ತಿರುವ ಪರಿಸರದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ನಿರ್ವಹಣಾ ಸಲಹಾ ವಿಭಾಗದ ಭಾಗವಾಗಿ ನೈತಿಕತೆ ಮತ್ತು ಮೌಲ್ಯಗಳು ಬೇಕಾಗುತ್ತವೆ ನಂತರ ನಾವು ಸಲಹಾ ತತ್ವಗಳಿಗೆ ಹೋಗುತ್ತೇವೆ ಆದ್ದರಿಂದ ಮೊದಲು ಸಮಾಲೋಚನೆ ಗ್ರಾಹಕರಿಗೆ ಅಗತ್ಯವೆಂದು ಪರಿಗಣಿಸಿ ಕ್ಲೈಂಟ್ನ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅವರ ಅಗತ್ಯಗಳನ್ನು ಗೌರವಿಸುತ್ತದೆ ಪ್ರತಿಯೊಬ್ಬ ಕ್ಲೈಂಟ್ ಅನನ್ಯ ಎಂದು ನೆನಪಿಡಿ ಕ್ಲೈಂಟ್ ಅನ್ನು ಎಲ್ಲಿಯೂ ತಪ್ಪಾಗಿ ನಿರೂಪಿಸಬೇಡಿ ಸೇವೆಗಳನ್ನು ಅತಿಯಾಗಿ ಮಾರಾಟ ಮಾಡಬೇಡಿ ಇತರ ಸಲಹೆಗಾರರನ್ನು ನಿರಾಕರಿಸುವುದನ್ನು ತಪ್ಪಿಸಿ ಅದನ್ನು ಎಂದಿಗೂ ಮರೆಯಬೇಡಿ ಇದು ವೃತ್ತಿಪರ ಸೇವೆಯಾಗಿದೆ ಮತ್ತು ಇದು ಸಮಾಲೋಚನೆಯ ಭಾಗವಾಗಿ ಹೆಚ್ಚಿನ ವೃತ್ತಿಪರ ಕಾರ್ಯಕ್ಷಮತೆಯ ಅಗತ್ಯವಿರುತ್ತದೆ ಆದ್ದರಿಂದ ವಿಷಯವು ಅತ್ಯಂತ ಮುಖ್ಯವಾಗಿದೆ ಮತ್ತು ಸಲಹಾ ಸಂಸ್ಥೆ ಅಥವಾ ಸಮಾಲೋಚಿಸುವ ಜನರು ತಮ್ಮ ಚಟುವಟಿಕೆಗಳಲ್ಲಿ ಉನ್ನತ ಮಟ್ಟದ ವೃತ್ತಿಪರತೆಯನ್ನು ಹೊಂದಿರಬೇಕು ಆದ್ದರಿಂದ ಐಟಿ ಸಲಹೆಗಾರರು ಮಾನವ ಸಂಪನ್ಮೂಲ ಸಲಹೆಗಾರರು ಮತ್ತು ನಿರ್ವಹಣಾ ಸಲಹೆಗಾರರಾದ ಸ್ಟ್ರಾಟಜಿಕಾರ್ಯತಂತ್ರ ಸಮಾಲೋಚನೆ ಕನ್ಸಲ್ಟಿಂಗ್ ಆರ್ಗನೈಸೇಶನ್ ಕನ್ಸಲ್ಟಿಂಗ್ ಮತ್ತು ಚೇಂಜ್ ಕನ್ಸಲ್ಟಿಂಗ್ ಬದಲಾವಣೆಗಾಗಿ ಸಮಾಲೋಚನೆ ಎಂದು ವರ್ಗೀಕರಣ ಆದ್ದರಿಂದ ಸಲಹಾ ಕೌಶಲ್ಯ ಮತ್ತು ಸಾಧನಗಳು ಜನರು ಸಂಪನ್ಮೂಲಗಳು ಆಲೋಚನೆಗಳು ಮತ್ತು ನಾವೀನ್ಯತೆ ಮಾರ್ಕೆಟಿಂಗ್ ಕಾರ್ಯಾಚರಣೆ ಮತ್ತು ಹಣಕಾಸು ಉನ್ನತ ಸಲಹಾ ವೃತ್ತಿಪರ ಕೌಶಲ್ಯಗಳನ್ನು ತಲುಪಿಸಲು ಜನರನ್ನು ಸಮಾಲೋಚಿಸಲು ಅಗತ್ಯವಿರುವ ಈ ಸಲಹಾ ಕೌಶಲ್ಯಗಳು ಮತ್ತು ಸಾಧನಗಳು ಇವು ಸಾರಾಂಶವಾಗಿ ನಾವು ಹೇಳಬಹುದು ಭಾರತದಲ್ಲಿ ಮ್ಯಾನೇಜ್ಮೆಂಟ್ ಸಮಾಲೋಚನೆ ಕನ್ಸಲ್ಟಿಂಗ್ ಮಾರ್ಕೆಟಿಂಗ್ ವಿಭಿನ್ನ ಸಂಸ್ಕೃತಿ ಮತ್ತು ಮೌಲ್ಯಗಳಿಂದ ಕೂಡಿ ಕ್ಲೈಂಟ್ ಅನ್ನು ಭೇಟಿ ಮಾಡಲು ವಿಶೇಷ ಕೌಶಲ್ಯಗಳನ್ನು ಬಯಸುತ್ತದೆ ಖ್ಯಾತಿಯನ್ನು ಸೃಷ್ಟಿಸುವುದು ಮತ್ತು ಗುಣಮಟ್ಟದ ಸೇವೆಗಳನ್ನು ಸ್ಥಿರವಾಗಿ ಒದಗಿಸುವುದು ಈ ಉದ್ಯಮದಲ್ಲಿನ ಪ್ರಮುಖ ಸವಾಲುಗಳಾಗಿವೆ ಸಲಹೆಗಾರರ ಕೌಶಲ್ಯ ಮತ್ತು ಸಾಮರ್ಥ್ಯವು ಪ್ರಮುಖ ಯಶಸ್ಸಿನ ಅಂಶಗಳಾಗಿವೆ ನಂತರ ಜಾಹೀರಾತು ಸೇವೆಗಳ ಮಾರ್ಕೆಟಿಂಗ್ ಮತ್ತೊಂದು ರೀತಿಯ ವೃತ್ತಿಪರ ಸೇವೆಗಳ ಬಗ್ಗೆ ಮಾತನಾಡೋಣ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಎಎಂಎ ಜಾಹೀರಾತು ಎನ್ನುವುದು ಕಲ್ಪನೆ ಸರಕು ಮತ್ತು ಸೇವೆಗಳ ವೈಯಕ್ತಿಕವಲ್ಲದ ಪ್ರಸ್ತುತಿಯ ಪಾವತಿಸಿದ ರೂಪವಾಗಿದೆ ಈ ಉದ್ಯಮವು ಸಲಹಾ ಮತ್ತು ಐಟಿ ಸೇವೆಗಳ ಉದ್ಯಮವನ್ನು ಹೋಲುತ್ತದೆ ಜಾಹೀರಾತು ಸೇವೆಗಳ ಮಾರ್ಕೆಟಿಂಗ್ ಇತರ ಸೇವೆಗಳ ಮಾರುಕಟ್ಟೆಗಿಂತ ಸಂಕೀರ್ಣವಾಗಿದೆ ಆದ್ದರಿಂದ ಜಾಹೀರಾತು ಸೇವೆಯ 6 ಎಂಗಳು ಸರಕುಗಳು ಮಾರುಕಟ್ಟೆಗಳು ಉದ್ದೇಶಗಳು ಮಾಧ್ಯಮ ಅಳತೆಗಳು ಮತ್ತು ಸಂದೇಶಗಳು ಆದ್ದರಿಂದ ಮೊದಲನೆಯದು ಸರಕುಗಳನ್ನು ವಿನ್ಯಾಸಗೊಳಿಸುವುದು ನಿರ್ದಿಷ್ಟ ಸೇವೆಯನ್ನು ಜಾಹೀರಾತು ಮಾಡುವ ವಿವಿಧ ರೀತಿಯ ವಸ್ತುಗಳು ನಂತರ ಸೇವೆಗಳನ್ನು ಮಾರಾಟ ಮಾಡಬೇಕಾದ ಮಾರುಕಟ್ಟೆಗಳಿವೆ ನಂತರ ಜಾಹೀರಾತನ್ನು ಮಾರಾಟ ಮಾಡಬೇಕಾದ ಉದ್ದೇಶಗಳು ಇವೆ ಉದ್ದೇಶಗಳೊಂದಿಗೆ ಜಾಹೀರಾತು ಮಾಧ್ಯಮ ಆಯ್ಕೆ ಪ್ರಶ್ನೆಯನ್ನು ಉತ್ತರಿಸಬೇಕು ಜಾಹೀರಾತು ಸಂಸ್ಥೆ ಒದಗಿಸಿದ ಸೇವೆಗಳನ್ನು ಮಾಪನ ಇದೆ ತದನಂತರ ನಿಮಗೆ ತಿಳಿದಿರುವ ಜಾಹೀರಾತು ಸಂಸ್ಥೆ ಸಂದೇಶ ರೂಪಿಸುತ್ತದೆ ಅಥವಾ ಸೂಚಿಸಿರುತ್ತದೆ ಒಟ್ಟಿಗೆ ಆ ಸಂದೇಶವು ಜಾಹೀರಾತು ಸೇವೆಯ ನಿರ್ದಿಷ್ಟ ಉದ್ದೇಶಗಳು ಅಥವಾ ಉದ್ದೇಶಗಳನ್ನು ಮನೆಗೆ ತಲುಪಿಸುತ್ತದೆ ಆದ್ದರಿಂದ ಜಾಹಿರಾತು ಕ್ರಿಯೆಗಳು ಬ್ರಾಂಡ್ ಬಗ್ಗೆ ಅರಿವು ರಚಿಸಲು ಬ್ರ್ಯಾಂಡ್ ಇಮೇಜ್ ನಿರ್ವಹಿಸಲು ಉತ್ಪನ್ನ ಮಾಹಿತಿ ಒದಗಿಸಲು ಖರೀದಿಸುವ ಬ್ರ್ಯಾಂಡ್ ಜ್ಞಾಪನೆಗಳನ್ನು ಒದಗಿಸಲು ಮನವೊಲಿಸುವುದು ಮತ್ತು ಬ್ರಾಂಡ್ ನ ಹಿಂದಿನ ಖರೀದಿಯನ್ನು ಬಲಪಡಿಸಲು ಆದ್ದರಿಂದ ಜಾಹೀರಾತು ಏಜೆನ್ಸಿಯ ಪ್ರಮುಖ ಆಟಗಾರರು ಜಾಹೀರಾತುದಾರರಾಗಿದ್ದು ಅದು ಕ್ಲೈಂಟ್ ಏಜೆನ್ಸಿ ಮಾಧ್ಯಮ ಪೂರೈಕೆದಾರ ಮತ್ತು ಪ್ರೇಕ್ಷಕರು ಜಾಹೀರಾತು ಸೇವೆಗಳ ಪ್ರಕರಣದಲ್ಲಿ ಪ್ರಮುಖ ಆಟಗಾರರು ಇವರು ಆದ್ದರಿಂದ ಜಾಹೀರಾತು ಸಂಸ್ಥೆಯ ಮಾರುಕಟ್ಟೆಗೆ ಪ್ರವೇಶ ನಂತರ ಜಾಹೀರಾತು ಸೇವೆಗಳು ವೃತ್ತಿಯಾಗಿ ಮಾರ್ಪಟ್ಟಿದೆ ಹಿಂದಿನ ಏಜೆನ್ಸಿಗಳು ಆಯೋಗದcommission ಆಧಾರದ ಮೇಲೆ ಕೆಲಸ ಮಾಡಿದ್ದವು ಆದರೆ ಈಗ ಅವರು ನಿರ್ದಿಷ್ಟ ಯೋಜನೆಯಲ್ಲಿ ನಿಗದಿತ ಪ್ರಮಾಣದ ಸಂಭಾವನೆಯನ್ನು ಪಡೆಯುತ್ತಾರೆ ಈ ಉದ್ಯಮದಲ್ಲಿ ವಿಷಯವು ಪ್ರಮುಖ ಯಶಸ್ಸಿನ ಅಂಶವಾಗಿದೆ ಸೃಜನಶೀಲತೆ ಮತ್ತು ನೈತಿಕತೆಯು ಬ್ರಾಂಡ್ ಚಿತ್ರ ವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರ್ಣಾಯಕ ಅಂಶವಾಗಿದೆ ಸಂಬಂಧ ಮಾರ್ಕೆಟಿಂಗ್ ಎನ್ನುವುದು ಏಜೆನ್ಸಿಗಳು ಬಳಸುವ ಸಾಮಾನ್ಯ ಮಾರ್ಕೆಟಿಂಗ್ ತಂತ್ರವಾಗಿದೆ ಆದ್ದರಿಂದ ಸಂಬಂಧ ಮಾರ್ಕೆಟಿಂಗ್ ಸಂಪೂರ್ಣವಾಗಿ ಅವಶ್ಯಕವಾಗಿದೆ ಏಕೆಂದರೆ ಜಾಹೀರಾತು ಸಂಸ್ಥೆ ನಿರ್ದಿಷ್ಟ ಗ್ರಾಹಕರಿಂದ ಆದೇಶಗಳನ್ನು ಪಡೆಯುವುದನ್ನು ಮುಂದುವರಿಸಬೇಕಾಗುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ಲಾಭದಾಯಕ ಮತ್ತು ಸುಸ್ಥಿರವಾಗಿ ಉಳಿಯಲು ಅವರು ಗ್ರಾಹಕರನ್ನು ಕಳೆದುಕೊಳ್ಳಬಾರದು ಮುಂದೆ ನಾವು ಮತ್ತೊಂದು ರೀತಿಯ ವೃತ್ತಿಪರ ಸೇವೆಗಳಿಗೆ ಬರುತ್ತೇವೆ ಅದು ಮಾರ್ಕೆಟಿಂಗ್ ರಿಸರ್ಚ್ ಸರ್ವೀಸಸ್ ಮಾರ್ಕೆಟಿಂಗ್ ಸಂಶೋಧನೆ ಆದ್ದರಿಂದ ಮಾರ್ಕೆಟಿಂಗ್ ಸಂಶೋಧನೆಯು ನಿರ್ಣಾಯಕ ಮಾರ್ಕೆಟಿಂಗ್ ಕಾರ್ಯವಾಗಿದೆ ಇದು ತಂತ್ರಗಾರಿಕೆಯನ್ನು ರೂಪಿಸುವಲ್ಲಿ ಮಾರಾಟಗಾರರಿಗೆ ಸಹಾಯ ಮಾಡುತ್ತದೆ ಗ್ರಾಹಕರ ಅಗತ್ಯತೆ ಗುರುತಿಸುವಿಕೆ ವಿಭಜನೆ ಗುರಿ ಸ್ಥಾನೀಕರಣ ಮಾರ್ಕೆಟಿಂಗ್ ಮಿಶ್ರಣ ನಿರ್ಧಾರ ಬ್ರ್ಯಾಂಡಿಂಗ್ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನದಂತಹ ಪ್ರತಿಯೊಂದು ಮಾರ್ಕೆಟಿಂಗ್ ಕಾರ್ಯಗಳಲ್ಲಿ ಈ ಎಲ್ಲಾ ರೀತಿಯ ಅವಶ್ಯಕತೆಗಳಲ್ಲಿ ಮಾರ್ಕೆಟಿಂಗ್ ಸಂಶೋಧನೆ ಅಗತ್ಯವಾಗಿರುತ್ತದೆ ಮತ್ತು ಸಂಸ್ಥೆಯು ತಮ್ಮದೇ ಆದ ಮಾರ್ಕೆಟಿಂಗ್ ಸಂಶೋಧನಾ ವಿಭಾಗವನ್ನು ಹೊಂದಬಹುದು ಅಥವಾ ಅವರು ಮಾರ್ಕೆಟಿಂಗ್ ಸಂಶೋಧನಾ ಸಂಸ್ಥೆಗಳ ಸೇವೆಗಳನ್ನು ತೆಗೆದುಕೊಳ್ಳಬಹುದು ವಿಶೇಷ ಸೇವೆ ಮತ್ತು ಕಡಿಮೆ ವೆಚ್ಚದ ಕಾರಣ ಸಂಸ್ಥೆ ಮತ್ತು ಕಂಪನಿಗಳು ಮಾರ್ಕೆಟಿಂಗ್ ಸಂಶೋಧನಾ ಸಂಸ್ಥೆಗಳಿಗೆ ಆದ್ಯತೆ ನೀಡುತ್ತವೆ ಹೆಚ್ಚುತ್ತಿರುವ ಈ ಬೇಡಿಕೆಯನ್ನು ನಿಭಾಯಿಸಲು ಕೆಲವು ಸಂಸ್ಥೆಗಳು ಈಗ ಕಸ್ಟಮೈಸ್ ಮಾಡಿದ ಸೇವೆಗಳನ್ನು ಒದಗಿಸುತ್ತಿವೆ ಇತ್ತೀಚಿನ ಬೆಳವಣಿಗೆಗಳು ಕಾರ್ಯತಂತ್ರದ ಮಾರ್ಕೆಟಿಂಗ್ ಸಂಶೋಧನೆಗೆ ಯುದ್ಧತಂತ್ರವಾಗಿದೆ ಆದ್ದರಿಂದ ಮುಂಚಿನ ಮಾರ್ಕೆಟಿಂಗ್ ಸಂಶೋಧನೆಯು 4 ತುಣುಕುಗಳ ಮೇಲೆ ಕೇಂದ್ರೀಕರಿಸಿದೆ ಆದರೆ ಈಗ ಅದು ಗ್ರಾಹಕರನ್ನು ಆಯ್ಕೆಮಾಡಲು ಹೆಚ್ಚು ಕಾರ್ಯತಂತ್ರವನ್ನು ಹೊಂದಿದೆ ಆದ್ದರಿಂದ ಅವರು ಮಾರುಕಟ್ಟೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮಾರುಕಟ್ಟೆಯನ್ನು ವಿಭಾಗಿಸುತ್ತಾರೆ ಒಂದನ್ನು ಗುರಿಯಾಗಿಸಬಹುದು ಅಥವಾ ಕೆಲವು ವಿಭಾಗಗಳು ಮತ್ತು ನಂತರ ಉತ್ಪನ್ನಗಳು ಅಥವಾ ಸೇವೆಗಳನ್ನು ನಿರ್ದಿಷ್ಟ ವಿಭಾಗದಲ್ಲಿ ಗ್ರಾಹಕರ ಮನಸ್ಸಿನಲ್ಲಿ ಇರಿಸುತ್ತಾರೆ ನಂತರ ಈ ಮಾರ್ಕೆಟಿಂಗ್ ಸಂಶೋಧನಾ ಸೇವೆಗಳಿಗೆ ಹೆಚ್ಚಿನ ಬೇಡಿಕೆಯಿದೆ ಈಗ ಹೆಚ್ಚಿನ ಜನರು ಮಾರ್ಕೆಟಿಂಗ್ ಕಲಿಯುತ್ತಿದ್ದಾರೆ ಮತ್ತು ಈ ಮಾರ್ಕೆಟಿಂಗ್ ಸಂಶೋಧನಾ ಸೇವೆಗಳು ಅವರು ಯಾವ ರೀತಿಯ ಗ್ರಾಹಕರನ್ನು ಹೊಂದಿದ್ದರು ಮತ್ತು ಗ್ರಾಹಕರು ಯಾವ ರೀತಿಯ ಅವಶ್ಯಕತೆಗಳನ್ನು ಹೊಂದಿದ್ದಾರೆಂದು ಅವರಿಗೆ ತಿಳಿಸಬೇಕೆಂದು ಅವರು ಬಯಸುತ್ತಾರೆ ಇದರಿಂದಾಗಿ ಮಾರ್ಕೆಟಿಂಗ್ ಸಂಶೋಧನಾ ಸಂಸ್ಥೆಯು ನಿಮಗೆ ತಿಳಿದ ಮಾರುಕಟ್ಟೆ ಸ್ಥಳದಲ್ಲಿ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಲಾಭದಾಯಕವಾಗಿಸಲು ಕೆಲಸ ಮಾಡುವ ದಿಕ್ಕನ್ನು ಮಾರಾಟಗಾರರಿಗೆ ತಿಳಿಸಬೇಕು ಮತ್ತು ನೀಡಬೇಕು ಹೊಸ ಸಂಶೋಧನಾ ಕ್ಷೇತ್ರ ಮತ್ತು ಮಾರುಕಟ್ಟೆಯಲ್ಲಿ ವಿಸ್ತರಣೆ ಗುಣಾತ್ಮಕ ಸಂಶೋಧನಾ ಇನ್ಪುಟ್ಗೆ ಒತ್ತು ಸ್ವತಂತ್ರ ಏಜೆನ್ಸಿಯ ಬೆಳವಣಿಗೆ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ದೊಡ್ಡ ದತ್ತಾಂಶ ವಿಶ್ಲೇಷಣೆ ಆದ್ದರಿಂದ ಇವು ಮಾರ್ಕೆಟಿಂಗ್ ರಿಸರ್ಚ್ ಸರ್ವೀಸಸ್ ಉದ್ಯಮದಲ್ಲಿ ಇತ್ತೀಚಿನ ಕೆಲವು ಬೆಳವಣಿಗೆಗಳಾಗಿವೆ ಮಾರ್ಕೆಟಿಂಗ್ ಸಂಶೋಧನಾ ಉದ್ಯಮವು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು ವೈವಿಧ್ಯಮಯ ಪ್ರೇಕ್ಷಕರು ವಿಶೇಷವಾಗಿ ಭಾರತದಲ್ಲಿ ಹಲವಾರು ಭಾಷೆಗಳು ಮತ್ತು ಹಲವು ರೀತಿಯ ಜನರಿದ್ದಾರೆ ಸಾಂಸ್ಕೃತಿಕ ವೈವಿಧ್ಯತೆ ಇದೆ ಭಾಷೆಗಳಲ್ಲಿ ವೈವಿಧ್ಯತೆ ಇದೆ ನುರಿತ ಸಿಬ್ಬಂದಿಗಳ ಕೊರತೆ ಇದೆ ಮೂಲಸೌಕರ್ಯಗಳ ಕೊರತೆಯಿದೆ ಟೆಲಿವಿಷನ್ ಇತ್ಯಾದಿಗಳಂತೆ ದೂರದರ್ಶನ ಶಕ್ತಿಗಳ ಮೊಬೈಲ್ ಮೂಲಸೌಕರ್ಯಗಳ ಅಭಿವೃದ್ಧಿ ಕೊರತೆ ಇದೆ ಆದ್ದರಿಂದ ಅದು ಅಸಮರ್ಪಕವಾಗಿದೆ ವರ್ತನೆ ಸಮಸ್ಯೆಗಳಿವೆ ಅಂದರೆ ಮಾರ್ಕೆಟಿಂಗ್ ಸಂಶೋಧನೆ ಮಾಡಲು ಅನೇಕ ಜನರು ಬಯಸುವುದಿಲ್ಲ ಮಾರ್ಕೆಟಿಂಗ್ ಸಂಶೋಧನೆಯು ಹಣದ ವ್ಯರ್ಥ ಎಂದು ಅವರು ಭಾವಿಸುತ್ತಾರೆ ಮತ್ತು ನಂತರ ವಿಧಾನದಲ್ಲಿ ಸಮಸ್ಯೆ ಇದೆ ಆದ್ದರಿಂದ ಮಾರ್ಕೆಟಿಂಗ್ ಸಂಶೋಧನಾ ಸಂಸ್ಥೆ ಮಾತ್ರ ನಿರ್ದಿಷ್ಟ ವಿಧಾನವನ್ನು ಬಳಸುತ್ತದೆ ಆದರೆ ಆ ವಿಧಾನವು ಸರಿಯಾದ ವಿಧಾನವೇ ಅಥವಾ ಬೇರೆ ಏನಾದರೂ ಇರಬೇಕೆ ಎಂದು ಅರ್ಥವಾಗುವುದಿಲ್ಲ ಆದ್ದರಿಂದ ಸಾರಾಂಶ ಮಾರ್ಕೆಟಿಂಗ್ ಸಂಶೋಧನೆಯು ಎಲ್ಲಾ ಮಾರ್ಕೆಟಿಂಗ್ ಚಟುವಟಿಕೆಗಳಿಗೆ ಆಧಾರವಾಗಿದೆ ಸಂಶೋಧನಾ ಫಲಿತಾಂಶಗಳಲ್ಲಿನ ಯಾವುದೇ ದೋಷವು ಕಂಪನಿಗೆ ದೊಡ್ಡ ನಷ್ಟವೆಂದು ಸಾಬೀತುಪಡಿಸುತ್ತದೆ ಮಾರ್ಕೆಟಿಂಗ್ ಸಂಶೋಧನಾ ಸಂಸ್ಥೆಗಳು ಮಾರ್ಕೆಟಿಂಗ್ ಸಂಶೋಧನೆಯಲ್ಲಿ ಪರಿಣತಿಯನ್ನು ಹೊಂದಿರಬೇಕು ಮತ್ತು ನುರಿತ ಸಿಬ್ಬಂದಿಗಳನ್ನು ಹೊಂದಿರಬೇಕು ಈಗ ಒಂದು ದಿನ ಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಯ ನಡುವೆ ಏಕೀಕರಣವಿದೆ ನಿಜವಾದ ಮಾರ್ಕೆಟಿಂಗ್ ದೃಷ್ಟಿಕೋನ ಮತ್ತು ಹೆಚ್ಚಿನ ವೃತ್ತಿಪರತೆಯೊಂದಿಗೆ ಏಜೆನ್ಸಿಯು ಸವಾಲುಗಳನ್ನು ನಿಭಾಯಿಸಬಹುದು ಮತ್ತು ಅವರ ಬ್ರಾಂಡ್ ಇಮೇಜ್ ಅನ್ನು ಹೆಚ್ಚಿಸುತ್ತದೆ ಮುಂದೆ ನಾವು ಚಿಲ್ಲರೆ ಸೇವೆಗಳ ಮಾರ್ಕೆಟಿಂಗ್ನಂತಹ ಇತರ ವೃತ್ತಿಪರ ಸೇವೆಗಳಿಗೆ ಬರುತ್ತೇವೆ ಆದ್ದರಿಂದ ಗ್ರಾಹಕ ಉತ್ಪನ್ನಗಳ ನಡುವೆ ಹೆಚ್ಚುತ್ತಿರುವ ಸ್ಪರ್ಧೆಯೊಂದಿಗೆ ಪ್ರತಿ ಕಂಪನಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಗೋಚರತೆಯ ಅಗತ್ಯವಿದೆ ಚಿಲ್ಲರೆ ಸೇವೆಗಳು ಕಂಪನಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಅವುಗಳ ವ್ಯಾಪ್ತಿಯನ್ನು ಗರಿಷ್ಠಗೊಳಿಸಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ ಏಕ ಬ್ರಾಂಡ್ ಚಿಲ್ಲರೆ ವ್ಯಾಪಾರ ಮತ್ತು ಮಲ್ಟಿ ಬ್ರ್ಯಾಂಡ್ ಸಂಬಂಧಿತ ಭಾರತದಲ್ಲಿ 2 ವಿಧದ ಚಿಲ್ಲರೆ ವ್ಯಾಪಾರವಾಗಿದೆ ಇಂಟರ್ನೆಟ್ ಪರಿಚಯ ಎಲೆಕ್ಟ್ರಾನಿಕ್ ವಾಣಿಜ್ಯದಲ್ಲಿ ಹೊಸ ಯುಗವನ್ನು ಪರಿಚಯಿಸಿತು ಮೊಬೈಲ್ ಚಿಲ್ಲರೆ ವ್ಯಾಪಾರವಾಗಿರುವ ಇ ಚಿಲ್ಲರೆ ವ್ಯಾಪಾರ ಮತ್ತು ಎಂ ಚಿಲ್ಲರೆ ವ್ಯಾಪಾರವು ಸಾಂಪ್ರದಾಯಿಕ ಚಿಲ್ಲರೆ ವ್ಯಾಪಾರದ ಹೊಸ ಮುಖವಾಗಿದೆ ಚಿಲ್ಲರೆ ಮಾರುಕಟ್ಟೆಯು ಭಾರತದ ಜಿಡಿಪಿಗೆ ಗಮನಾರ್ಹ ಕೊಡುಗೆ ನೀಡಿದೆ ಚಿಲ್ಲರೆ ವ್ಯಾಪಾರಿಗಳು ದೊಡ್ಡ ಪ್ರಮಾಣವನ್ನು ಮುರಿಯುತ್ತಾರೆ ಮತ್ತು ವಿತರಣಾ ಸರಪಳಿಯಲ್ಲಿ ಗ್ರಾಹಕರಿಗೆ ನೇರ ಸಂಪರ್ಕವನ್ನು ಹೊಂದಿರುತ್ತಾರೆ ಹಾಗಾದರೆ ಚಿಲ್ಲರೆ ಸೇವೆಗಳ ಮಾರ್ಕೆಟಿಂಗ್ನ 7 ತುಣುಕುಗಳು ಯಾವುವು ಉತ್ಪನ್ನದ ಮೊದಲ ತುಣುಕು ಆದ್ದರಿಂದ ಉತ್ಪನ್ನ ನಿರ್ವಹಣೆ ಉತ್ಪನ್ನ ವೈಶಿಷ್ಟ್ಯಗಳು ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಮಾರಾಟದ ನಂತರದ ಸೇವೆಗಳು ಇವು ಉತ್ಪನ್ನ ಬೆಲೆ ಇದು ಪ್ರೋತ್ಸಾಹ ಸ್ಪರ್ಧಾತ್ಮಕತೆ ಹಣದ ಮೌಲ್ಯ ಸ್ಥಿತಿ ವೆಚ್ಚ ಲಾಭದಾಯಕತೆ ಇತ್ಯಾದಿ ಪ್ರಚಾರ ಜಾಹೀರಾತು ಮಾರಾಟ ಪ್ರಚಾರ ಸಾರ್ವಜನಿಕ ಸಂಪರ್ಕ ನೇರ ಮಾರುಕಟ್ಟೆ ಮತ್ತು ಇಂಟರ್ನೆಟ್ ಇವೆಲ್ಲವೂ ಚಿಲ್ಲರೆ ಉತ್ಪನ್ನಗಳು ಚಿಲ್ಲರೆ ಸೇವೆಗಳಿಗೆ ಪ್ರಚಾರದ ಸಾಧನಗಳಾಗಿವೆ ಸ್ಥಳ ಚಾನಲ್ ನಿರ್ವಹಣೆ ಚಿಲ್ಲರೆ ವಿತರಣೆ ದಳ್ಳಾಲಿ ಅಂಗಡಿ ಸ್ಥಳ ಚಿಲ್ಲರೆ ಲಾಜಿಸ್ಟಿಕ್ ಮತ್ತು ಚಿಲ್ಲರೆ ಚಿತ್ರ ಉಳಿಸಿಕೊಳ್ಳುವ ಸೇವೆಗಳ ವಿತರಣೆಯ ಭಾಗ ಇವು ಜನರು ಸಿಬ್ಬಂದಿ ಸಾಮರ್ಥ್ಯ ಗ್ರಾಹಕರ ಸಂವಹನ ಮಾರಾಟದ ನಂತರದ ಸೇವೆ ಆಂತರಿಕ ಮಾರ್ಕೆಟಿಂಗ್ ಗ್ರಾಹಕ ಆರೈಕೆ ಪ್ರತಿನಿಧಿ ಚಿಲ್ಲರೆ ಸರಪಳಿಯಲ್ಲಿ ಇವರು ಪ್ರಮುಖ ವ್ಯಕ್ತಿಗಳು ಪ್ರಕ್ರಿಯೆ ಇದೆ ಆದೇಶಗಳ ಪ್ರಕ್ರಿಯೆ ಒಳಗೊಂಡಿದೆ ಪ್ರಕ್ರಿಯೆ ಸಲುವಾಗಿ ಡೇಟಾಬೇಸ್ ನಿರ್ವಹಣಾ ಸೇವೆ ವಿತರಣೆ ಕ್ಯೂಯಿಂಗ್ ವ್ಯವಸ್ಥೆ ದಾಸ್ತಾನು ಮತ್ತು ಮಾರಾಟದ ನಂತರದ ಸೇವೆ ಮತ್ತು ಅಂಗಡಿಯ ಸ್ಥಳ ಪರಿಸರ ಅಂಗಡಿ ನಿರ್ವಹಣೆ ಎಂಬ ಭೌತಿಕ ಪುರಾವೆಗಳು ಆಹಾರ ವಹಿವಾಟಿನ ಸ್ಥಳ ಇವೆಲ್ಲ ಭೌತಿಕ ಸಾಕ್ಷ್ಯಗಳ ಪ್ರಮುಖ ಅಂಶಗಳು ಇವುಗಳಲ್ಲಿ ಹೆಚ್ಚಿನವು ಈಗಾಗಲೇ ಭಾರತದಲ್ಲಿ ಗುರುತಿಸಲ್ಪಟ್ಟಿದೆ ಮತ್ತು ಹಲವಾರು ಮಾಲ್ಗಳು ಬಂದಿವೆ ಆದ್ದರಿಂದ ಜನರು ಚಿಲ್ಲರೆ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ಈ ಮಾಲ್ಗಳಿಗೆ ಭೇಟಿ ನೀಡುತ್ತಿದ್ದಾರೆ ಉತ್ಪನ್ನಗಳು ಮತ್ತು ಸೇವೆಗಳ ಅವಶ್ಯಕತೆಗಳು ಮತ್ತು ಉತ್ಪನ್ನಗಳು ಮತ್ತು ಸೇವೆಗಳ ಖರೀದಿಯಲ್ಲಿ ಅವರು ನಿರತರಾಗಿರುವಾಗ ಅವರಿಗೆ ಚಲನಚಿತ್ರಗಳು ಮುಂತಾದ ಕೆಲವು ರೀತಿಯ ಮನರಂಜನೆಯ ಅಗತ್ಯವಿರುತ್ತದೆ ಅಥವಾ ಅವರ ಹಸಿವನ್ನು ನೀಗಿಸಲು ನಿಮಗೆ ತಿಳಿದಿರುವ ಕೆಲವು ರೀತಿಯ ಆಹಾರವನ್ನು ಸಹ ಅವರು ಬಯಸುತ್ತಾರೆ ಆದ್ದರಿಂದ ಆಹಾರ ಅಂಗಡಿಗಳು ಯಾವುದೇ ಚಿಲ್ಲರೆ ಮಾಲ್ ಇತ್ಯಾದಿಗಳಲ್ಲಿಯೂ ಸಹ ಪ್ರಮುಖವಾಗಿವೆ ಆದ್ದರಿಂದ ಸಾರಾಂಶವಾಗಿ ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿಯು ಚಿಲ್ಲರೆ ವ್ಯಾಪಾರದ ರಚನೆಯನ್ನು ಬದಲಾಯಿಸಿದೆ ಭೌತಿಕ ಮಳಿಗೆಗಳನ್ನು ಇ ಚಿಲ್ಲರೆ ವ್ಯಾಪಾರಿಗಳಿಂದ ಬದಲಾಯಿಸಲಾಗಿದೆ ಚಿಲ್ಲರೆ ವ್ಯಾಪಾರವು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆ ನೀಡಿದೆ ಸಿಂಗಲ್ ಬ್ರಾಂಡ್ ಚಿಲ್ಲರೆ ವ್ಯಾಪಾರದಲ್ಲಿ ಅನೇಕ ವಿದೇಶಿ ಆಟಗಾರರು ಮಾರುಕಟ್ಟೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಮಾಡಿಕೊಂಡಿದ್ದಾರೆ ಆದರೆ ಬಹು ಬ್ರಾಂಡ್ ಚಿಲ್ಲರೆ ವ್ಯಾಪಾರದಲ್ಲಿ ಭಾರತದಲ್ಲಿ ಈಗ ಎಫ್ಡಿಐಗೆ ಅನುಮತಿ ಇಲ್ಲ ಭಾರತದಲ್ಲಿ ಸಂಘಟಿತ ಚಿಲ್ಲರೆ ವ್ಯಾಪಾರಕ್ಕೆ ಹೋಲಿಸಿದರೆ ಅಸಂಘಟಿತ ಚಿಲ್ಲರೆ ವ್ಯಾಪಾರವು ಪ್ರಮುಖ ಪಾಲನ್ನು ಹೊಂದಿದೆ ಭೌತಿಕ ಚಿಲ್ಲರೆ ವ್ಯಾಪಾರದಲ್ಲಿ ಪ್ರಕ್ರಿಯೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಆನ್ಲೈನ್ ಚಿಲ್ಲರೆ ವ್ಯಾಪಾರದಲ್ಲಿ ಪ್ರಚಾರವು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಆದ್ದರಿಂದ ಇಂದಿನ ದಿನಕ್ಕೆ ಅಷ್ಟೆ ಇದು ನಿನ್ನೆಯ 4 ನೇ ಅಧ್ಯಾಯವಾಗಿದ್ದು ಅದು ಕೇಸ್ ಸ್ಟಡಿ 4 ಆಗಿದೆ ನಾವು 5 ನೇ ಅಧ್ಯಾಯದಲ್ಲಿರುವ ಮುಂದಿನ ಪ್ರಕರಣಕ್ಕೆ ಹೋಗುತ್ತೇವೆ ಅಲ್ಲಿಯವರೆಗೆ ಉತ್ತಮ ಸಮಯವನ್ನು ಹೊಂದಿರಿ